5ನೇ ಪಠ್ಯದಲ್ಲಿ ನಾವು ಮಾನ್ಯತೆ ಪ್ರಕ್ರಿಯೆಯ ಸ್ವರೂಪ ಮತ್ತು ಎಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಲು ಮತ್ತು ನಡೆಸಲು ಅದು ಹೇಗೆ ಚೌಕಟ್ಟನ್ನು ಒದಗಿಸುತ್ತದೆ ಎಂಬುದನ್ನು ನೋಡಿದ್ದೇವೆ ರಾಷ್ಟ್ರೀಯ ಏಜೆನ್ಸಿಯಿಂದ ಗುರುತಿಸಲ್ಪಟ್ಟ ಮಾನ್ಯತೆ ಪ್ರಕ್ರಿಯೆಯನ್ನು ಅನುಸರಿಸುವುದರಿಂದ ಇರುವ ಅನುಕೂಲ ಅದು ಮಾನ್ಯತೆ ಪ್ರಕ್ರಿಯೆಯಲ್ಲಿ ಯಾವಾಗಲೂ ಕೆಲವು ಅನುಮಾನಗಳನ್ನು ಅಥವಾ ಹೊಂದಿಕೆಯಾಗದ ಕೆಲವು ಅಸಾಧಾರಣ ಪರಿಸ್ಥಿತಿಗಳನ್ನು ನೀವು ಕಾಣಬಹುದು ಆದರೆ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಿಗೆ ಮಾನ್ಯತೆ ಪ್ರಕ್ರಿಯೆಯನ್ನು ರಚಿಸಲು ನೀವು ಪ್ರಯತ್ನಿಸುತ್ತಿದ್ದರೆ ಇದು ಜಗತ್ತಿನ ಯಾವುದೇ ಮಾನ್ಯತೆ ಪ್ರಕ್ರಿಯೆಯ ಸ್ವರೂಪವಾಗಿರುತ್ತದೆ ಯಾವಾಗಲೂ ಕೆಲವು ನ್ಯೂನತೆಗಳು ಇರುತ್ತವೆ ಆದರೆ ಅದು ರಾಷ್ಟ್ರಮಟ್ಟದ ಮಾನ್ಯತೆ ಪ್ರಕ್ರಿಯೆಯನ್ನು ಬಿಟ್ಟುಕೊಡಲು ಕಾರಣವಾಗಬಾರದು ಮಾನ್ಯತೆ ಪ್ರಕ್ರಿಯೆಯಲ್ಲಿ ಅದರ ಪ್ರಮುಖ ಆಲೋಚನೆ ಅಥವಾ ಮುಖ್ಯ ಅಂಶವು ಗುಣಮಟ್ಟದ ಲೂಪ್ ಅನ್ನು ಮುಚ್ಚುವುದು ಯಾಕೆಂದರೆ ಅದು ಕಲಿಕೆಯ ಗುಣಮಟ್ಟದಲ್ಲಿ ನಿರಂತರ ಸುಧಾರಣೆಗೆ ಕಾರಣವಾಗಬಹುದು ಇದರರ್ಥ ಲೂಪ್ ಅನ್ನು ಮುಚ್ಚಲು ಪ್ರಯತ್ನಿಸುವ ಮೂಲಕ ಯಾವುದೇ ಸಂಸ್ಥೆಯು ಕಲಿಕೆಯ ಗುಣಮಟ್ಟವನ್ನು ನಿರಂತರವಾಗಿ ಸುಧಾರಿಸಲು ತನ್ನದೇ ಆದ ಸಂಪನ್ಮೂಲಗಳಿಂದ ಮೇಲಕ್ಕೆತ್ತಿಕೊಳ್ಳಬಹುದು ಕಲಿಕೆಯ ಗುಣಮಟ್ಟ ಸುಧಾರಿಸಿದಾಗ ನಿಯೋಜನೆಗಳ ಗುಣಮಟ್ಟವೂ ಸುಧಾರಿಸುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಈಗ ಈ ನಿರ್ದಿಷ್ಟ ಪಠ್ಯಕ್ಕೆ ಬರೋಣ ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ವಿನ್ಯಾಸ ಮತ್ತು ನಡವಳಿಕೆಯಲ್ಲಿ ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳ ಮತ್ತು ಕಾರ್ಯಕ್ರಮದ ನಿರ್ದಿಷ್ಟ ಉದ್ದೇಶಗಳ ಪಾತ್ರ ಮತ್ತು ಸ್ವರೂಪವನ್ನು ಅರ್ಥಮಾಡಿಕೊಳ್ಳೋಣ ಇದು ಮೊದಲನೆಯ ಪರಿಣಾಮ ಇದನ್ನು ಅರ್ಥಮಾಡಿಕೊಂಡ ನಂತರ ಎರಡನೆಯ ಪರಿಣಾಮ ಆದ ಎಂಜಿನಿಯರಿಂಗ್ ಕಾರ್ಯಕ್ರಮಕ್ಕಾಗಿ ಪಿಇಒ ಬರೆಯಲು ಸಾಧ್ಯವಾಗಬೇಕು ಎಂಜಿನಿಯರಿಂಗ್ನಲ್ಲಿ ಪದವಿಪೂರ್ವ ಕಾರ್ಯಕ್ರಮದ ಪಿಇಒ ಪ್ರತಿನಿಧಿಸಲು ಯಾವ ರೀತಿಯ ಹೇಳಿಕೆಗಳನ್ನು ಬರೆಯಬೇಕು ಔಟ್ಕಮ್ ಬೇಸಡ್ ಎಜುಕೇಶನ್ ಅನ್ನು ಪರಿಶೀಲಿಸಲು ಈಗ ನಾವು ಕೆಲವು ನಿಮಿಷಗಳನ್ನು ಕಳೆಯುತ್ತೇವೆ ಮೂಲಭೂತವಾಗಿ ಪರಿಣಾಮ ಆಧಾರಿತ ಶಿಕ್ಷಣ ಗಮನವನ್ನು ಬೋಧನೆಯಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಬದಲಾಯಿಸುತ್ತದೆ ಇದರ ಅರ್ಥ ವಿದ್ಯಾರ್ಥಿಗಳ ಕಲಿಕೆ ಮುಖ್ಯವಾಗಿರಲಿಲ್ಲ ಎಂದಲ್ಲ ಆದರೆ ಹಿಂದೆ ಗಮನವು ಬೋಧನೆ ಮತ್ತು ಬೋಧನೆಯ ಗುಣಮಟ್ಟ ಆಗಿತ್ತು ಆದರೆ ಈಗ ಗಮನವು ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟವಾಗಿದೆ ಮತ್ತು ಪರಿಣಾಮ ಎಂದರೇನು ಕಲಿಕೆಯ ಅನುಭವದ ಕೊನೆಯಲ್ಲಿ ವಿದ್ಯಾರ್ಥಿಯು ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದು ಒಂದು ಪರಿಣಾಮ ಆಗಿದೆ ಯಾವುದೇ ಪರಿಣಾಮ ಗಮನಿಸಬಹುದಾದ ಮತ್ತು ಅಳೆಯಬಹುದಾದಂತಿರಬೇಕು ಆದ್ದರಿಂದ ನೀವು ಮಾಡಬೇಕಾದ ಹೇಳಿಕೆಗಳು ಈ ಅವಲೋಕನ ಮತ್ತು ಅಳತೆಯ ಮಾನದಂಡಗಳನ್ನು ಪೂರೈಸಬೇಕು ಮಾನ್ಯತೆ ಪಡೆದ ಎಂಜಿನಿಯರಿಂಗ್ ಕಾರ್ಯಕ್ರಮದ ಪದವೀಧರರು ಅಗತ್ಯವಾದ ಶಿಸ್ತು ಮತ್ತು ವೃತ್ತಿಪರ ಜ್ಞಾನ ಕೌಶಲ್ಯ ಮತ್ತು ವರ್ತನೆಗಳನ್ನು ಸಾಧಿಸಿದ್ದಾರೆ ಎಂದು ಎನ್ಬಿಎ ಮಾನ್ಯತೆಯು ಹೊಣೆಗಾರರಿಗೆ ಮತ್ತು ಸಮಾಜಕ್ಕೆ ಹೆಚ್ಚಿನ ಭರವಸೆಯನ್ನು ನೀಡುತ್ತದೆ ಎಂಜಿನಿಯರಿಂಗ್ ಕಾರ್ಯಕ್ರಮದ ಪರಿಣಾಮಗಳನ್ನು ಮೂರು ಹಂತಗಳಲ್ಲಿ ಪರಿಗಣಿಸಲಾಗುತ್ತದೆ ಪಿಇಒಗಳು ಮೂಲತತ್ವವಾಗಿದೆ ಪರಿಣಾಮಗಳ ಮಟ್ಟದಲ್ಲಿ ನಾವು ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳ ಬಗ್ಗೆ ಮಾತನಾಡುತ್ತೇವೆ ಪ್ರತಿಯೊಂದು ರೀತಿಯ ಪರಿಣಾಮಗಳೊ೦ದಿಗೆ ನಾವು ಸ್ವಲ್ಪ ಸಮಯವನ್ನು ಕಳೆಯೋಣ ಮತ್ತು ನಂತರ ನಾವು ಹೆಚ್ಚು ನಿರ್ದಿಷ್ಟವಾಗಿ ಪಿಇಒಗಳು ಪದವಿಯ ನಂತರ ನಾಲ್ಕರಿಂದ ಐದು ವರ್ಷಗಳಲ್ಲಿ ವೃತ್ತಿ ಮತ್ತು ವೃತ್ತಿಪರ ಸಾಧನೆಗಳನ್ನು ವಿವರಿಸುವ ವಿಶಾಲ ಹೇಳಿಕೆಗಳಾಗಿವೆ ಅಂದರೆ ಪದವೀಧರರಾದ ನಂತರ ನಾಲ್ಕರಿಂದ ಐದು ವರ್ಷಗಳಲ್ಲಿ ನಿಮ್ಮ ಪದವೀಧರರು ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತಾರೆ ಅಥವಾ ತೊಡಗಿಸಿಕೊಳ್ಳುತ್ತಾರೆ ಎಂಬುದನ್ನು ನೀವು ದೃಶ್ಯೀಕರಿಸಲು ಪ್ರಯತ್ನಿಸುತ್ತಿದ್ದೀರಿ ಸಹಜವಾಗಿ ಅವರು ಏನು ಮಾಡುತ್ತಾರೆ ಎಂಬುದು ಆ 5 ವರ್ಷಗಳಲ್ಲಿ ಅವರು ಯಾವ ರೀತಿಯ ಅನುಭವಗಳನ್ನು ಹೊಂದಿದ್ದಾರೆ ಮತ್ತು ಅವರು ಎಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಅವರು ಭಾಗಿಯಾಗಬೇಕೆಂದು ನಾವು ನಿರೀಕ್ಷಿಸುವ ರೀತಿಯ ಚಟುವಟಿಕೆಗಳ ವೈಶಿಷ್ಟ್ಯಗಳನ್ನು ನಾವು ಸೆರೆಹಿಡಿಯಬಹುದು ಈಗ ಕಾರ್ಯಕ್ರಮದ ಪರಿಣಾಮಗಳ ಬಗ್ಗೆ ತಿಳಿಯೋಣ ಪಿಒಗಳು ಯಾವುದೇ ಎಂಜಿನಿಯರಿಂಗ್ ಪ್ರೋಗ್ರಾಂನಿಂದ ಪದವಿ ಪಡೆದ ವಿದ್ಯಾರ್ಥಿಗಳು ಮಾಡುವಂತಹ ಕಾರ್ಯಗಳನ್ನು ವಿವರಿಸುವ ಹೇಳಿಕೆಗಳು ಯಾವುದೇ ಪದವೀಧರ ಎಂಜಿನಿಯರ್ ಅವರು ಯಾವ ಶಾಖೆಯಿಂದ ಬರುತ್ತಿದ್ದಾರೆಂಬುದನ್ನು ಲೆಕ್ಕಿಸದೆ ಸಾಧಿಸಬೇಕಾದ ಕೆಲವು ಪರಿಣಾಮಗಳಿವೆ ಎಂದು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಶನ್ ಗುರುತಿಸುತ್ತದೆ ಎಂಜಿನಿಯರಿಂಗ್ನ ಪ್ರತಿಯೊಂದು ಶಾಖೆಯನ್ನು ಅದಕ್ಕೆ ಸಂಬಂಧ ಹೊಂದುವಂತಹ ಭಾಷೆಯಲ್ಲಿ ಬರೆಯಲಾಗಿದೆ ಈಗ ನಾವು ಪರಿಗಣಿಸುವ ವಿಷಯ ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳು ಇವು ಕಾರ್ಯಕ್ರಮದ ಪರಿಣಾಮಗಳಂತೆಯೇ ಇರುತ್ತವೆ ಪಿಎಸ್ಒಗಳು ನಿರ್ದಿಷ್ಟ ಎಂಜಿನಿಯರಿಂಗ್ ಕಾರ್ಯಕ್ರಮದ ಪದವೀಧರರು ಏನು ಮಾಡಲು ಯೋಗ್ಯರಾಗಿರಬೇಕೆಂದು ವಿವರಿಸುವ ಹೇಳಿಕೆಗಳಾಗಿವೆ ನಾವು ಹಲವಾರು ಕಾಲೇಜುಗಳಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪ್ರೋಗ್ರಾಂ ಅನ್ನು ನೋಡೋಣ ಅವೆಲ್ಲವೂ ಒಂದೇ ರೀತಿ ಆಗಿರಬೇಕಾಗಿಲ್ಲ ಒಂದು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪ್ರೋಗ್ರಾಂ ಮತ್ತೊಂದು ಪದವಿಪೂರ್ವ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪ್ರೋಗ್ರಾಂನಿಂದ ತನ್ನನ್ನು ಪ್ರತ್ಯೇಕಿಸುತ್ತದೆ ಅದು ಉನ್ನತ ಶಿಕ್ಷಣದ ಸ್ವರೂಪ ನನ್ನ ಪ್ರೋಗ್ರಾಂ ಅನ್ನು ನಾನು ಪಿಎಸ್ಒಗಳ ಮೂಲಕ ಅದೇ ರೀತಿಯ ಬೇರೆ ಕಾರ್ಯಕ್ರಮಗಳಿಂದ ಬೇರ್ಪಡಿಸುವ ರೀತಿಯಲ್ಲಿ ಬರೆಯಬಹುದು ನಂತರ ಪಠ್ಯಕ್ರಮದ ಪರಿಣಾಮಗಳಿಗೆ ಬರೋಣ ಅದೇನೇ ಆದರೂ ಹೆಚ್ಚಿನ ಕಲಿಕೆಯನ್ನು ಕೋರ್ ಕೋರ್ಸ್ಗಳ ಅಥವಾ ಪಠ್ಯಕ್ರಮದ ಪರಿಣಾಮಗಳು ಪಠ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಯು ಏನನ್ನು ಮಾಡಲು ಶಕ್ತನಿದ್ದಾನೆ ಎಂಬುದನ್ನು ವಿವರಿಸುವ ಹೇಳಿಕೆಗಳಾಗಿವೆ ಭಾರತೀಯ ಸನ್ನಿವೇಶದಲ್ಲಿ ಸ್ವಾಯತ್ತ ಸಂಸ್ಥೆಯಲ್ಲಿ ಏನಾಗುತ್ತದೆ ಎಂದರೆ ಬೋಧಕರು ಅಥವಾ ಆ ನಿರ್ದಿಷ್ಟ ವಿಭಾಗವು ಪಠ್ಯಕ್ರಮದ ಪರಿಣಾಮಗಳನ್ನು ಗುರುತಿಸುತ್ತದೆ ಏಕೆಂದರೆ ಬೋಧಕರು ಸೆಮಿಸ್ಟರ್ನಿಂದ ಸೆಮಿಸ್ಟರ್ಗೆ ಬದಲಾಗಬಹುದು ಮತ್ತು ಸಂಸ್ಥೆ ಅನುಮತಿಸಿದರೆ ಬೋಧಕ ಸ್ವತಃ ಸೆಮಿಸ್ಟರ್ನ ಆರಂಭದಲ್ಲಿ ಪಠ್ಯಕ್ರಮದ ಪರಿಣಾಮಗಳನ್ನು ವ್ಯಾಖ್ಯಾನಿಸಬಹುದು ಭಾರತದ ಎನ್ಐಟಿಗಳು ಸಂಸ್ಥೆಗಳಲ್ಲಿ ಇಂತಹ ವಿಷಯ ನಡೆಯುತ್ತದೆ ಆದರೆ ಇತರ ಸಂದರ್ಭಗಳಲ್ಲಿ ನೀವು ಇಲಾಖೆಯಿಂದ ವ್ಯಾಖ್ಯಾನಿಸಲ್ಪಟ್ಟ ಪಠ್ಯಕ್ರಮದ ಪರಿಣಾಮಗಳನ್ನು ಅನುಸರಿಸಬೇಕಾಗಬಹುದು ಶ್ರೇಣಿ 2 ಸಂಸ್ಥೆಗಳಲ್ಲಿ ಅಂದರೆ ಆ ಸಂಸ್ಥೆಯು ವಿಶ್ವವಿದ್ಯಾನಿಲಯದಲ್ಲಿ ಸ್ವಾಯತ್ತವಲ್ಲದ ಸಂಸ್ಥೆಯಾಗಿದ್ದರೆ ಆ ವಿಶ್ವವಿದ್ಯಾಲಯದ ಕಾರ್ಯಕ್ರಮದ ಅಧ್ಯಯನ ಮಂಡಳಿಯು ಪಠ್ಯಕ್ರಮದ ಪರಿಣಾಮಗಳನ್ನು ಗುರುತಿಸುತ್ತದೆ ಇಲ್ಲಿ ಏನಾಗುತ್ತದೆ ಅಂದರೆ ಈಗಾಗಲೇ ಮಂಡಳಿಗಳಿಂದ ಗುರುತಿಸಲ್ಪಟ್ಟ ವಿಶಾಲ ಪಠ್ಯಕ್ರಮದ ಪರಿಣಾಮಗಳಲ್ಲಿ ಬೋಧಕನಿಗೆ ಅದನ್ನು ತಿರುಚಲು ಸ್ವಲ್ಪ ಸ್ವಾತಂತ್ರ್ಯವಿದೆ ಆ ರೀತಿಯ ಸ್ವಾತಂತ್ರ್ಯವನ್ನು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಶನ್ ಅನುಮತಿಸುತ್ತದೆ ಒಂದು ನಿರ್ದಿಷ್ಟ ಕಾಲೇಜನ್ನು ನೋಡಿದಾಗ ನಿರ್ದಿಷ್ಟ ವಿಭಾಗವು ಅವರ ಪಠ್ಯಕ್ರಮದ ವ್ಯಾಖ್ಯಾನವನ್ನು ಪಠ್ಯಕ್ರಮದ ಪರಿಣಾಮಗಳ ಮೂಲಕ ಹೇಗೆ ನಿರ್ವಹಿಸುತ್ತದೆ ಎಂದು ಅದು ಕೇಳುತ್ತದೆ ಈಗ ನಾವು ಪಿಇಒಗಳಿಗೆ ಬರುತ್ತೇವೆ ಈಗಾಗಲೇ ಇಲಾಖೆಯ ಧ್ಯೇಯ ಬರೆದಿರುತ್ತದೆ ಇಲಾಖೆಯ ಗುರಿಯನ್ನು ಎರಡರಿಂದ ಐದು ವಾಕ್ಯಗಳಲ್ಲಿ ವ್ಯಾಖ್ಯಾನಿಸಬಹುದು ಈ ಗುರಿಗಳನ್ನು ಹೇಗೆ ಬರೆಯುವುದು ಎಂಬುದರ ಕುರಿತು ನಾವು ಮಾತನಾಡುತ್ತಿಲ್ಲ ಇಲಾಖೆಯ ಧ್ಯೇಯದೊಂದಿಗೆ ಪ್ರಾರಂಭಿಸಿ ನೀವು ಎಲ್ಲಾ ಹೊಣೆಗಾರರಿಂದ ಪ್ರಾತಿನಿಧ್ಯವನ್ನು ಹೊಂದಿರುವ ಸಮಿತಿಯನ್ನು ರಚಿಸುತ್ತೀರಿ ಹೊಣೆಗಾರರಲ್ಲಿ ಉದ್ಯಮ ಹಳೆಯ ವಿದ್ಯಾರ್ಥಿಗಳು ಅಧ್ಯಾಪಕರು ಪದವಿ ವಿದ್ಯಾರ್ಥಿಗಳು ಸೇರಿದ್ದಾರೆ ಈ ಸಮಿತಿಯು ಮಿದುವಳಿಕೆ ಮಾಡುತ್ತದೆ ಮತ್ತು ಒಟ್ಟಾಗಿ ಧ್ಯೇಯದ ಹೇಳಿಕೆಯನ್ನು ನೋಡುತ್ತದೆ ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳು ಯಾವುವು ಎಂಬುದನ್ನು ಇವರು ಒಟ್ಟಿಗೆ ನಿರ್ಧರಿಸುತ್ತಾರೆ ಮತ್ತು ಇವುಗಳನ್ನು ನೀವು ಆಯ್ಕೆ ಮಾಡಿದ ಯಾವುದೇ ಅವಧಿಯಲ್ಲಿ ಅಂದರೆ ನಾಲ್ಕು ವರ್ಷಗಳಿಗೊಮ್ಮೆ ಅಥವಾ ಐದು ವರ್ಷಗಳಿಗೊಮ್ಮೆ ಪರಿಶೀಲಿಸಬೇಕು ಮತ್ತು ನೀವು ಇದನ್ನು ಪರಿಶೀಲಿಸಲು ಮತ್ತು ಮಾರ್ಪಡಿಸಲು ಪ್ರಯತ್ನಿಸುತ್ತಿರುವಾಗ ಮತ್ತೊಮ್ಮೆ ಹೊಣೆಗಾರರ ಸಭೆ ನಡೆಸಬೇಕು ಮತ್ತು ಅಸ್ತಿತ್ವದಲ್ಲಿರುವ ಪಿಇಒಗಳನ್ನು ಏಕೆ ಮಾರ್ಪಡಿಸಬೇಕು ಎಂದು ನಿರ್ಧರಿಸುವ ಪ್ರಕ್ರಿಯೆಯ ಮೂಲಕ ಹೋಗಬೇಕು ಮಿದುವಳಿಕೆ ಮಾಡಿದ ನಂತರ ಸಮಿತಿಯು ಅದನ್ನು ಸಿದ್ಧಪಡಿಸಿ ಹೊಣೆಗಾರರೊಂದಿಗೆ ಹಂಚಿಕೊಳ್ಳುತ್ತದೆ ಮತ್ತು ನಂತರ ನೀವು ಅದನ್ನು ಮಾರ್ಪಡಿಸುತ್ತೀರಿ ಇಲಾಖೆಯ ಧ್ಯೇಯದ ಮೇಲೆ ಪಿಇಒಗಳ ಅನ್ನು ಸಿದ್ಧಪಡಿಸುವ ಯಂತ್ರಶಾಸ್ತ್ರ ನಾವು ಪ್ರಸ್ತುತದಲ್ಲಿ ಸೀಮಿತ ಪ್ರಮಾಣದಲ್ಲಿ ನೋಡುತ್ತೇವೆ ಆದರೆ ಮಾನ್ಯತೆಯ ಕುರಿತು ನಾಲ್ಕನೇ ಮಾಡ್ಯೂಲ್ಗೆ ಬಂದಾಗ ಇದನ್ನು ಹೆಚ್ಚು ವಿಸ್ತರಿಸಿ ಹೇಳುತ್ತೇವೆ ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳು ಎಂದರೇನು ಅದು ಪದವೀಧರರು ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ನಾಲ್ಕರಿಂದ ಐದು ವರ್ಷಗಳಲ್ಲಿ ಏನನ್ನು ಸಾಧಿಸಬಹುದು ಎನ್ನುವ ನಿರೀಕ್ಷೆ ಈ ಹೇಳಿಕೆಗಳು ಸ್ವಲ್ಪ ಮಟ್ಟಿಗೆ ಸಾರಾಂಶವಾಗಿರಬಹುದು ಆದರೆ ಸಂಖ್ಯೆಯಲ್ಲಿ ಚಿಕ್ಕದಾಗಿರಬೇಕು ಮತ್ತು ಸಾಧಿಸಬಹುದಾದಂತಿರಬೇಕು ಸಿವಿಲ್ ಎಂಜಿನಿಯರ್ ಒಂದು ಯೋಜನೆಯನ್ನು ಉದಾಹರಣೆಗೆ ದೇಶದ ಪ್ರಮುಖ ಅಣೆಕಟ್ಟನ್ನು ನಿರ್ಮಿಸುವ ಯೋಜನೆಯನ್ನು ನಾಲ್ಕರಿಂದ ಐದು ವರ್ಷಗಳಲ್ಲಿ ಮಾಡುತ್ತಾರೆ ಎಂದು ನೀವು ಹೇಳಲಾಗುವುದಿಲ್ಲ ಇದು ಅಪೇಕ್ಷಣೀಯವಾದರೂ ಯಾವುದೇ ವ್ಯಕ್ತಿಯು ಆ ಹಂತಕ್ಕೆ ಬೆಳೆಯುತ್ತಾನೆ ಎಂದು ನಾನು ಭಾವಿಸುವುದಿಲ್ಲ ಆದ್ದರಿಂದ ನಾವು ಬರೆಯುವ ಹೇಳಿಕೆಗಳು ಸಾಧಿಸುವಂತಿರಬೇಕು ಮತ್ತು ನಾವು ಹೇಳಿದಂತೆ ಇದು ಕಾರ್ಯಕ್ರಮವನ್ನು ನೀಡುವ ಇಲಾಖೆಯ ದೃಷ್ಟಿ ಮತ್ತು ಧ್ಯೇಯವನ್ನು ಅನುಸರಿಸಬೇಕು ಮತ್ತು ಸ್ಥಾಪಿತ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಇದು ಅತ್ಯಂತ ಮುಖ್ಯವಾಗಿದೆ ನಾವು ಅನುಸರಿಸುತ್ತಿರುವ ಪ್ರಕ್ರಿಯೆ ಏನೆಂಬುದನ್ನು ನೀವು ಬರೆದಿಟ್ಟುಕೊಳ್ಳಬೇಕು ಮತ್ತು ಅದನ್ನು ದಾಖಲಿಸಬೇಕು ಮತ್ತು ಪ್ರಕ್ರಿಯೆಯನ್ನು ನಿಜವಾಗಿಯೂ ಅನುಸರಿಸಬೇಕು

ಪಿಇಒಗಳ ಬರೆಯಿರಿ ಮತ್ತು ವಿದ್ಯಾರ್ಥಿಗಳು ಅದನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ ಎಂಬುದನ್ನು ಅಳೆಯಿರಿ ಮತ್ತು ಅದನ್ನು ಅಲ್ಲಿಯೇ ಬಿಟ್ಟುಬಿಡಿ ಉದಾಹರಣೆಗೆ 80 ಮೆಕ್ಯಾನಿಕಲ್ ಎಂಜಿನಿಯರ್ಗಳು ಐಟಿ ವಿಭಾಗಗಳಿಗೆ ಸ್ಥಳಾಂತರಗೊಂಡಿದ್ದರೆ ಆದರೆ ಅದು ಮಾರುಕಟ್ಟೆಯ ರೀತಿ ಆದ್ದರಿಂದ ನಾವು ದೂರು ನೀಡುವುದಿಲ್ಲ ಆದರೆ ಅವರು ಪ್ರಾಯೋಗಿಕವಾಗಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅನ್ನು ತೊರೆದಿದ್ದಾರೆ ಮತ್ತು ಬೇರೆ ಯಾವುದಾದರೂ ವಿಭಾಗಕ್ಕೆ ಹೋಗಿದ್ದಾರೆ ಎಂದು ನೀವು ಒಪ್ಪಿಕೊಳ್ಳಬೇಕು ಆದ್ದರಿಂದ ಪ್ರಸ್ತುತ ಎನ್ಬಿಎಗೆ ಸುತ್ತಲೂ ಲೂಪ್ ಮುಚ್ಚುವ ಅಗತ್ಯವಿರುತ್ತದೆ ನಾವು ಹೇಳಿದಂತೆ ಎಲ್ಲಾ ಹೊಣೆಗಾರರು ತಮ್ಮ ಪ್ರತಿನಿಧಿಗಳ ಮೂಲಕ ಪಿಇಒಗಳನ್ನು ಒತ್ತಾಯಿಸುತ್ತದೆ ಮತ್ತು ಈ ಅಂತಿಮ ಹೇಳಿಕೆಯನ್ನು ಎಲ್ಲಾ ಹೊಣೆಗಾರರೊಂದಿಗೆ ಹಂಚಿಕೊಳ್ಳಬೇಕು ಅದು ಪಿಇಒಗಳ ಸ್ವರೂಪ

ಪಿಇಒ ಹೇಳಿಕೆಗಳ ಪ್ರಮುಖ ಅಂಶಗಳು ಯಾವುವು ಅದರಲ್ಲಿ ಒಂದು ವೃತ್ತಿಪರ ಯಶಸ್ಸು ಅಂದರೆ ಅವರು ಎಂಜಿನಿಯರಿಂಗ್ ಶಾಖೆಗೆ ಸಂಬಂಧಿಸಿದ ವೃತ್ತಿಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುವುದು ಇಂದಿನ ದಿನದ ಅಗತ್ಯವಿರುವಂತೆ ಅವರು ಆಜೀವ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದರೆ ಅವರು ನಿರಂತರವಾಗಿ ಕಲಿಯುತ್ತಿದ್ದಾರೆ ಮತ್ತು ಅವರಲ್ಲಿ ಕೆಲವರು ಉನ್ನತ ಶಿಕ್ಷಣಕ್ಕಾಗಿ ಹೋಗಬಹುದು ಅಥವಾ ಸಂಶೋಧನೆಗೆ ಹೋಗಬಹುದು ಮತ್ತು ಅವರು ಏನು ಮಾಡುತ್ತಿದ್ದರೂ ಅವರು ನೈತಿಕ ವೃತ್ತಿಪರ ಅಭ್ಯಾಸಗಳ ಪ್ರಕಾರ ಮಾಡುತ್ತಿದ್ದಾರೆ ಮತ್ತು ಅವರು ಸಂವಹನ ಕೌಶಲ್ಯವನ್ನು ಹೊಂದಿದ್ದಾರೆ ಮತ್ತು ಅವರು ತಂಡದಲ್ಲಿ ಕೆಲಸ ಮಾಡುತ್ತಾರೆ ನಿಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ಅವರು ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ಈ ವೈಶಿಷ್ಟ್ಯಗಳಿವೆ ಎಂಬುದನ್ನು ನೋಡಲು ಕೆಲವು ರೀತಿಯ ಪುರಾವೆಗಳನ್ನು ಸಂಗ್ರಹಿಸಬೇಕಾಗುತ್ತದೆ ಈಗ ಕೆಲವು ಮಾದರಿ ಪಿಇಒಗಳನ್ನು ತೋರಿಸಲಾಗಿದೆ ಪಿಇಒ 1 ಎಂದರೇನು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಮತ್ತು ಅಲೈಡ್ ಎಂಜಿನಿಯರಿಂಗ್ ಕೈಗಾರಿಕೆಗಳ ಕ್ಷೇತ್ರದಲ್ಲಿ ವ್ಯವಸ್ಥೆಗಳ ವಿನ್ಯಾಸ ಉತ್ಪಾದನೆ ಪರೀಕ್ಷೆ ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಿ ಎಂಬುದು ಇದರರ್ಥ ನೀವು ನಾಲ್ಕು ಅಥವಾ ಐದು ವರ್ಷಗಳ ಕೊನೆಯಲ್ಲಿ ಈ ಶಾಖೆಗಳಿಂದ ನಿಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡರೆ ಮತ್ತು ಆ ಸಮಯದಲ್ಲಿ ಅವರು ಏನು ಮಾಡುತ್ತಿದ್ದಾರೆಂದು ನೋಡಿದರೆ ಅವರು ಈ ಒಂದು ಅಥವಾ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡುತ್ತಿರಬಹುದು ಅವು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಮತ್ತು ಅಲೈಡ್ ಎಂಜಿನಿಯರಿಂಗ್ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಪರೀಕ್ಷೆ ಕಾರ್ಯಾಚರಣೆ ಅಥವಾ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತಿರಬಹುದು ಇವುಗಳು ಮೆಕ್ಯಾನಿಕಲ್ ಸಿವಿಲ್ ಕೆಮಿಕಲ್ ಎಂಜಿನಿಯರಿಂಗ್ ಮತ್ತು ಎಲ್ಲದರಲ್ಲೂ ಇರಬೇಕಾಗುತ್ತದೆ ಆದರೆ ಅವರು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ವ್ಯವಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದ್ದಾರೆ ಎರಡನೆಯದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಜ್ಞಾನವನ್ನು ಅನ್ವಯಿಸಿ ಸಾಮಾಜಿಕ ಪ್ರಸ್ತುತತೆಯ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಮಾಡುವುದು ಆದ್ದರಿಂದ ಅವರು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ನಲ್ಲಿ ಸಾಮಾಜಿಕವಾಗಿ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತೊಡಗಿಸಿಕೊಂಡಿದ್ಧಾರೆ ಅಥವಾ ಅವರಲ್ಲಿ ಕೆಲವರು ಉನ್ನತ ಶಿಕ್ಷಣಕ್ಕಾಗಿ ಹೋಗುತ್ತಾರೆ ಅಥವಾ ಸಂಶೋಧನೆಯಲ್ಲಿ ತೊಡಗುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ ಮೂರನೆಯದು ಮಲ್ಟಿಡಿಸಿಪ್ಲಿನರಿ ಅಥವಾ ಬಹುಶಿಸ್ತೀಯ ಯೋಜನೆಗಳಲ್ಲಿ ಒಬ್ಬನೇ ಅಥವಾ ತಂಡದ ಸದಸ್ಯರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಆದ್ದರಿಂದ ಅವರು ಎಂಜಿನಿಯರ್ ಅಥವಾ ಎಂಜಿನಿಯರ್ಗಳಲ್ಲದವರೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ ಮತ್ತು ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಆ ಮಟ್ಟಿಗೆ ಅವರು ಬಹುಶಿಸ್ತೀಯ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾಲ್ಕನೆಯದು ಆಜೀವ ಕಲಿಕೆ ವೃತ್ತಿ ವರ್ಧನೆ ಮತ್ತು ವೃತ್ತಿಪರ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಬದಲಾಯಿಸುವುದು ಈ ಡೇಟಾವನ್ನು ನೀವು ಹೇಗೆ ಸಂಗ್ರಹಿಸುತ್ತೀರಿ ನಾವು ಅದನ್ನು ನಂತರದ ಮಾಡ್ಯೂಲ್ನಲ್ಲಿ ನೋಡುತ್ತೇವೆ ಪ್ರಸ್ತುತ ಅವರು ಏನು ಮಾಡುತ್ತಿದ್ದಾರೆ ಎಂಬುದರ ಕುರಿತು ನಾವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕು ಉದಾಹರಣೆಗೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅವನು ಪಿಇಒ 2 ನೊಂದಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಹೊಂದಿದ್ದಾನೆ ಇದು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಇರಬಹುದು ನಾವು ಮೂರು ಹಂತಗಳಲ್ಲಿಇದರ ಒಳಗೊಳ್ಳುವಿಕೆಯ ಮಟ್ಟವನ್ನು ವ್ಯಾಖ್ಯಾನಿಸುತ್ತೇವೆ ನಾವು ಪ್ರಸ್ತುತ ಆ ಮೂರು ಹಂತಗಳನ್ನು ಗುರುತಿಸುತ್ತೇವೆ ನೀವು ನೋಡುವಂತೆ ನಾಲ್ಕರಿಂದ ಐದು ವರ್ಷಗಳ ಹಿಂದೆ ಪದವಿ ಪಡೆದ ಎಂಜಿನಿಯರ್ನ ಪ್ರಸ್ತುತ ಚಟುವಟಿಕೆಗಳನ್ನು ನೋಡಿದರೆ ಈ ಪಿಇಒಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲಾಗಿದೆ ಎಂದು ಹೇಳಲು ನಮಗೆ ಸಾಧ್ಯವಾಗುತ್ತದೆ ಪಿಇಒ ಮಿಷನ್ ಮ್ಯಾಟ್ರಿಕ್ಸ್ ಎಂದರೇನು ಗುರಿಗಳ ಹೇಳಿಕೆಗಳು ಎರಡು ಮೂರು ಅಥವಾ ನಾಲ್ಕು ಆಗಿರಬಹುದು ಪ್ರತಿಯೊಂದು ಹೇಳಿಕೆಯು ಹಲವಾರು ನುಡಿಗಟ್ಟುಗಳನ್ನು ಹೊಂದಬಹುದು ಆದ್ದರಿಂದ ಗುರಿಗಳ ಹೇಳಿಕೆಗಳ ಪ್ರಮುಖ ಅಂಶಗಳನ್ನು ಗುರುತಿಸುವುದು ಮೊದಲನೆಯ ಅಂಶ ಮೂರು ಗುರಿಗಳ ಹೇಳಿಕೆಗಳಿದ್ದರೆ ಪ್ರತಿ ಹೇಳಿಕೆಯಲ್ಲಿ ಎರಡು ಅಥವಾ ಮೂರು ಪ್ರಮುಖ ಅಂಶಗಳಿವೆ ಆದ್ದರಿಂದ ನೀವು ಸಾಕಷ್ಟು ದೊಡ್ಡ ಸಂಖ್ಯೆಯ ಪ್ರಮುಖ ಅಂಶಗಳನ್ನು ಹೊಂದಿದ್ದೀರಿ ನೀವು ಅವುಗಳನ್ನು M1 M2 M3 ಹೀಗೆ ಕರೆಯಬಹುದು ಮ್ಯಾಟ್ರಿಕ್ಸ್ ಪಿಇಒ ಹೇಳಿಕೆಗಳು ಮತ್ತು ಗುರಿಗಳ ಹೇಳಿಕೆಗಳ ಅಂಶದ ನಡುವೆ ಇರುತ್ತದೆ ಇದರರ್ಥ ನೀವು ಪಿಇಒ ಹೇಳಿಕೆಗಳನ್ನು ಸಾಲುಗಳನ್ನಾಗಿ ಮತ್ತು ಗುರಿಗಳ ಹೇಳಿಕೆಗಳ ಪ್ರಮುಖ ಅಂಶಗಳನ್ನು ಕಾಲಮ್ಗಳಾಗಿ ರಚಿಸುತ್ತೀರಿ ಹಾಗಾಗಿ ಮಾದರಿಯಲ್ಲಿರುವಂತೆ ನಾನು ನಾಲ್ಕು ಪಿಇಒಗಳನ್ನು ಹೊಂದಿದ್ದರೆ ಮತ್ತು ಗುರಿಗಳ ಸ್ಟೇಟ್ಮೆಂಟ್ಗಳಲ್ಲಿ 8 ಪ್ರಮುಖ ಅಂಶಗಳಿದ್ದರೆ ನನ್ನ ಬಳಿ 4 ಬೈ 8 ಮ್ಯಾಟ್ರಿಕ್ಸ್ ಇದೆ ನಂತರ ನೀವು ಮ್ಯಾಟ್ರಿಕ್ಸ್ನ ಪ್ರತಿಯೊಂದು ಕೋಶವನ್ನು ನೋಡುತ್ತೀರಿ ಮತ್ತು ನೀವು ಒಂದು ಸಂಖ್ಯೆಯನ್ನು ಹಾಕುತ್ತೀರಿ ಪಿಇಒ ಮತ್ತು ಗುರಿಗಳ ಅಂಶಗಳ ನಡುವಿನ ಮ್ಯಾಪಿಂಗ್ನ ಸಾಮರ್ಥ್ಯವನ್ನು ಹೀಗೆ ಗುರುತಿಸಬಹುದು ಇದು ಗಣನೀಯವಾಗಿದ್ದರೆ ನೀವು ಅದನ್ನು 3 ಎಂದು ಗುರುತಿಸಿ ಮತ್ತು ಅದು ಮಧ್ಯಮವಾಗಿದ್ದರೆ ನೀವು ಅದನ್ನು 2 ಎಂದು ಹೆಸರಿಸುತ್ತೀರಿ ಅದು ಬಹಳ ಸ್ವಲ್ಪ ಇದ್ದರೆ 1 ಎಂದು ಹೆಸರಿಸಿ ಯಾವುದೇ ಸಂಬಂಧವಿಲ್ಲದಿದ್ದರೆ ಇದಕ್ಕೆ ನೀವು 0 ಅಥವಾ ಡ್ಯಾಶ್ ಅನ್ನು ಹಾಕಬಹುದು ಆದರೆ ನೀವು ಯಾವುದೇ ಸಂಖ್ಯೆಯನ್ನು ಆರಿಸಿದರೂ ನೀವು ಅದಕ್ಕೆ ಸಮರ್ಥನೆಯನ್ನು ಬರೆಯಬೇಕಾಗುತ್ತದೆ ನೀವು ನಿರಂಕುಶವಾಗಿ ಯಾವುದೇ ಸಂಖ್ಯೆಯನ್ನು ಬರೆದು ಮತ್ತು ಅದಕ್ಕೆ ಏನನ್ನು ಬರೆಯದೇ ಇರಲು ಸಾಧ್ಯವಿಲ್ಲ ನಿರ್ದಿಷ್ಟ ಕೋಶದಲ್ಲಿ ನೀವು 1 2 ಅಥವಾ 3 ಅನ್ನು ಏಕೆ ಆರಿಸಿದ್ದೀರಿ ಎಂಬುದನ್ನು ನೀವು ಸಮರ್ಥಿಸಿಕೊಳ್ಳಬೇಕು ನೀವು 4 ಬೈ 8 ಮ್ಯಾಟ್ರಿಕ್ಸ್ ಹೊಂದಿದ್ದೀರಿ ಆದ್ದರಿಂದ ನೀವು 32 ಕೋಶಗಳನ್ನು ಹೊಂದಿದ್ದೀರಿ ಪ್ರತಿ ಸೆಲ್ಗೆ ನೀವು ಈ ಸಂಖ್ಯೆ 3 2 1 ಅನ್ನು ಎಲ್ಲಿ ಹಾಕಿದರೂ ನೀವು ಸಮರ್ಥನೆಯನ್ನು ನೀಡಬೇಕಾಗುತ್ತದೆ ಪಿಇಒ ಹೇಳಿಕೆಗಳನ್ನು ಅಂತಿಮಗೊಳಿಸಲು ಪಿಇಒಗಳು ನಿಮ್ಮಲ್ಲಿರುವ ಗುರಿಗಳಿಗೆ ಬಲವಾಗಿ ಸಂಬಂಧ ಹೊಂದಿದೆಯೇ ಎಂದು ಸ್ಪಷ್ಟವಾಗಿ ಖಚಿತಪಡಿಸಿಕೊಳ್ಳುವ ಈ ಪ್ರಕ್ರಿಯೆಯ ಮೂಲಕ ನೀವು ಹೋಗಬೇಕಾಗುತ್ತದೆ ಏನಾಗಬಹುದು ಕಾಲಕಾಲಕ್ಕೆ ತಂತ್ರಜ್ಞಾನದಲ್ಲಿನ ಬದಲಾವಣೆಯನ್ನು ಅವಲಂಬಿಸಿ ದೃಷ್ಟಿ ಒಂದೇ ಆಗಿದ್ದರೂ ಇಲಾಖೆಯು ಗುರಿಗಳನ್ನು ಸ್ವಲ್ಪ ಬದಲಿಸಲು ಆಯ್ಕೆ ಮಾಡಬಹುದು ಇದರರ್ಥ ನಾವು ದೃಷ್ಟಿಯ ಮೂಲಕ ವ್ಯಕ್ತಪಡಿಸುವ ಗುರಿಯತ್ತ ಸಾಗಲು ಮಾಡಲು ಬಯಸುವ ನಿರ್ದಿಷ್ಟ ಚಟುವಟಿಕೆಗಳು ಯಾವುವು ಎಂಬುದನ್ನು ನಾವು ತಿಳಿಯಬೇಕು ಹಾಗಾಗಿ ಗುರಿಗಳು ಬದಲಾಗಬಹುದು ಗುರಿಗಳು ಬದಲಾದಾಗ ಪಿಇಒ ಹೇಳಿಕೆಗಳು ಇನ್ನೂ ಸಂಬಂಧಿತ ಮತ್ತು ಮಾನ್ಯವಾಗಿದೆಯೇ ಎಂಬುದನ್ನು ನೋಡಬೇಕು ಅಗತ್ಯವಿದ್ದರೆ ನಾವು ಮಾತನಾಡುತ್ತಿರುವ ಸಮಿತಿಯು ಅದರ ಮೇಲೆ ಕೆಲಸ ಮಾಡಬೇಕು ಮತ್ತು ಅದನ್ನು ಪರಿಶೀಲಿಸಿ ಮಾರ್ಪಡಿಸಬೇಕು ಅದು ಪಿಇಒಗಳ ಪಾತ್ರ ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳು ಪದವಿ ಸಮಯದಲ್ಲಿ ವಿದ್ಯಾರ್ಥಿ ಎಲ್ಲ ಮಾಡಬಹುದೆಂದು ಪ್ರತಿನಿಧಿಸುತ್ತದೆ ಪದವಿ ಪಡೆದ ನಾಲ್ಕರಿಂದ ಐದು ವರ್ಷಗಳ ನಂತರ ನಾವು ನೋಡುತ್ತಿರುವ ಪಿಇಒಗಳಂತಲ್ಲದೆ ಇಲ್ಲಿ ಪಿಎಸ್ಒಗಳು ನಿರ್ದಿಷ್ಟ ಕಾರ್ಯಕ್ರಮದಿಂದ ಪದವಿ ಸಮಯದಲ್ಲಿ ವಿದ್ಯಾರ್ಥಿಗೆ ಏನೆಲ್ಲ ಮಾಡಬಹುದೆಂದು ಪ್ರತಿನಿಧಿಸುತ್ತದೆ ಆದ್ದರಿಂದ ಆ ಮಟ್ಟಿಗೆ ನೀವು ಮಾತನಾಡುತ್ತಿರುವ ಕಾರ್ಯಕ್ರಮಕ್ಕೆ ನಿರ್ದಿಷ್ಟತೆಯಿದೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ಗೆ ಅವು ವಿಭಿನ್ನವಾಗಿರುತ್ತವೆ ಸಿವಿಲ್ ಎಂಜಿನಿಯರಿಂಗ್ಗೆ ಅವು ವಿಭಿನ್ನವಾಗಿರುತ್ತವೆ ಮತ್ತು ಪಿಎಸ್ಒಗಳು ಪ್ರೋಗ್ರಾಂ ನಿರ್ದಿಷ್ಟವಾಗಿವೆ ಒಬ್ಬರು ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಯಬಹುದು ಆದರೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಶನ್ ಅವುಗಳು ಎರಡು ಅಥವಾ ನಾಲ್ಕು ಸಂಖ್ಯೆಯಲ್ಲಿರಬೇಕು ಮತ್ತು ಉತ್ತಮವಾಗಿ ದಾಖಲಿಸಲಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಎಂದು ವ್ಯಾಖ್ಯಾನಿಸುತ್ತದೆ ಪಿಇಒಗಳನ್ನು ಬರೆಯಲು ನಾವು ಯಾವ ರೀತಿಯ ಪ್ರಕ್ರಿಯೆಯನ್ನು ಅನುಸರಿಸಿದ್ದೇವೆಯೋ ಪಿಎಸ್ಒಗಳನ್ನು ಬರೆಯಲು ಅದೇ ರೀತಿಯ ಪ್ರಕ್ರಿಯೆಯನ್ನು ಅನುಸರಿಸಬೇಕು ನೀವು ಪಿಎಸ್ಒಗಳನ್ನು ಆಗಾಗ್ಗೆ ಪರಿಶೀಲಿಸುತ್ತಿಲ್ಲ ನಿಮ್ಮ ಪಿಎಸ್ಒಗಳನ್ನು4 ವರ್ಷಗಳಿಗೊಮ್ಮೆ ಪರಿಶೀಲಿಸಬಹುದು ಆದರೆ ತುರ್ತುಸ್ಥಿತಿ ಇದ್ದರೆ ನೀವು ಅವುಗಳನ್ನು ತಕ್ಷಣವೇ ಕಡಿಮೆ ಸಮಯದಲ್ಲಿ ಪರಿಶೀಲಿಸಬೇಕು ಈಗ ಈ ಪಿಒಗಳು ನೋಡಬಹುದು

ಹೊಣೆಗಾರರೊಂದಿಗಿನ ಈ ಸಮಿತಿಯು ಸಂವಹನ ನಡೆಸುತ್ತದೆ ಮತ್ತು ಮಿದುವಳಿಕೆ ಮಾಡುತ್ತದೆ ಮತ್ತು ನಂತರ ಎರಡರಿಂದ ನಾಲ್ಕು ಸಂಖ್ಯೆಯಲ್ಲಿರುವ ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳನ್ನು ನಿರ್ಧರಿಸುತ್ತದೆ ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸುತ್ತದೆ ಕಾರ್ಯಕ್ರಮದ ಪರಿಣಾಮಗಳು ಮತ್ತು ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳು ಒಂದೇ ಮಟ್ಟದಲ್ಲಿರುತ್ತವೆ ಮತ್ತು ಅವು ಪಿಇಒಗಳಿಗೆ ಹಾಗಾಗಿ ಇದು 4 X 15 ಮ್ಯಾಟ್ರಿಕ್ಸ್ ನೋಡಬೇಕಾಗಿದೆ ಮತ್ತು ಮ್ಯಾಟ್ರಿಕ್ಸ್ ಏಕೆ ಮುಖ್ಯ ಈ ವಿಷಯಗಳ ನಡುವಿನ ಪರಸ್ಪರ ಸಂಬಂಧದ ಬಲದಿಂದ ಮ್ಯಾಟ್ರಿಕ್ಸ್ ಅನ್ನು ತುಂಬಲು ಪ್ರಯತ್ನಿಸಿದಾಗ ಏನಾಗಬಹುದು ಕೆಲವು ಕಾಲಮ್ಗಳು ಖಾಲಿಯಾಗಿದ್ದರೆ ಅಂದರೆ ಪಿಇಒಗಳು ಮಾರ್ಪಡಿಸುವ ಅಗತ್ಯವಿದೆಯೇ ಎಂದು ನೀವು ನೋಡಬೇಕು ಆದ್ದರಿಂದ ಆ ಮ್ಯಾಟ್ರಿಕ್ಸ್ ಸಮಿತಿಗೆ ಉತ್ತಮ ಪ್ರತಿಕ್ರಿಯೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ನಾವು ಪಿಎಸ್ಒ ಹೇಳಿಕೆಯು ಒಂದು ಅಥವಾ ಹೆಚ್ಚಿನ ಕ್ರಿಯಾಪದಗಳೊಂದಿಗೆ ಪ್ರಾರಂಭವಾಗಬೇಕೆಂದು ನಾವು ಬಯಸುತ್ತೇವೆ ಮತ್ತು ನೀವು ಅನೇಕ ಕ್ರಿಯಾಪದಗಳನ್ನು ಹೊಂದಬಹುದು ಅವುಗಳನ್ನು ಸ್ಪಷ್ಟವಾಗಿ ಗುರುತಿಸಲಾದ ತಾಂತ್ರಿಕ ವಸ್ತುಗಳು ಅನುಸರಿಸಬೇಕು ಮತ್ತು ಅಗತ್ಯವಿದ್ದರೆ ಯಾವ ಪರಿಸ್ಥಿತಿಗಳಲ್ಲಿ ಈ ಕ್ರಮಗಳನ್ನು ನಿರ್ವಹಿಸಬೇಕು ಎನ್ನುವುದನ್ನು ಅನುಸರಿಸಬೇಕು ನಾವು ಉದಾಹರಣೆಗಳನ್ನು ನೋಡುತ್ತೇವೆ ತದನಂತರ ನೀವು ಯಾವ ರೀತಿಯ ಕ್ರಿಯಾಪದಗಳನ್ನು ಬಳಸಲು ಬಯಸುತ್ತೀರಿ ಎನ್ನುವುದನ್ನು ನೋಡೋಣ ಎಂಜಿನಿಯರ್ಗಳು ಏನು ಮಾಡುತ್ತಾರೆ ಅವರು ಸಮಸ್ಯೆಗಳನ್ನು ರೂಪಿಸುತ್ತಾರೆ ಉತ್ಪನ್ನ ಮತ್ತು ವ್ಯವಸ್ಥೆಗಳನ್ನು ಸೂಚಿಸುತ್ತಾರೆ ಯೋಜನೆಯನ್ನು ರೂಪಿಸುತ್ತಾರೆ ಅಥವಾ ಉತ್ಪನ್ನವನ್ನು ರೂಪಿಸುತ್ತಾರೆ ವಿನ್ಯಾಸ ಯೋಜನೆ ವಾಸ್ತುಶಿಲ್ಪಿ ನಿರ್ಮಿಸುವುದು ಕಾರ್ಯಗತಗೊಳಿಸುವುದು ಪರೀಕ್ಷಿಸುವುದು ಕಾರ್ಯನಿರ್ವಹಿಸುವುದು ಅಥವಾ ಕೆಲವೊಮ್ಮೆ ಅವರು ತಂತ್ರಜ್ಞಾನವನ್ನು ಆರಿಸಬೇಕಾಗುತ್ತದೆ ಲಭ್ಯವಿರುವ ಉತ್ಪನ್ನಗಳ ಶ್ರೇಣಿಯಿಂದ ಉತ್ಪನ್ನಗಳನ್ನು ಆಯ್ಕೆ ಮಾಡಬೇಕು ವಿಶ್ಲೇಷಿಸಬೇಕು ನಿರ್ಧರಿಸಬೇಕು ಅಂದಾಜು ಮಾಡಬೇಕು ಲೆಕ್ಕ ಹಾಕಬೇಕು ನೀವು ಬಳಸಬಹುದಾದ ಕ್ರಿಯಾಪದಗಳ ಕೆಲವು ಉದಾಹರಣೆಗಳು ಇವು ನಾವು ಪಠ್ಯಕ್ರಮದ ಪರಿಣಾಮಗಳಿಗೆ ಬಂದಾಗ ಹೆಚ್ಚಿನ ಕ್ರಿಯಾಪದಗಳನ್ನು ನೋಡುತ್ತೇವೆ ಆದರೆ ಇವು ಪಿಎಸ್ಒ ಹೇಳಿಕೆಗಳನ್ನು ಬರೆಯುವ ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಕಷ್ಟು ಕ್ರಿಯಾಪದಗಳಾಗಿವೆ ಈಗ ಸಿವಿಲ್ ಎಂಜಿನಿಯರಿಂಗ್ನ ಪಿಎಸ್ಒಗಳ ಮಾದರಿ ಇಲ್ಲಿದೆ ಉದಾಹರಣೆಗೆ ಇಲ್ಲಿ ಕ್ರಿಯಾಪದಗಳು ಸಮೀಕ್ಷೆ ನಕ್ಷೆ ಮತ್ತು ಯೋಜನೆ ಇವು ಮೂರು ಕ್ರಿಯಾಪದಗಳು ತಾಂತ್ರಿಕ ವಸ್ತುಗಳು ಯಾವುವು ಕಟ್ಟಡಗಳಿಗೆ ವಿನ್ಯಾಸಗಳು ರಚನೆಗಳಿಗೆ ವಿನ್ಯಾಸಗಳು ಅಥವಾ ಕಾಲುವೆಗಳು ಮತ್ತು ರಸ್ತೆಗಳ ಜೋಡಣೆಗಾಗಿ ವಿನ್ಯಾಸಗಳು ಆದ್ದರಿಂದ ಅವು ತಾಂತ್ರಿಕ ವಸ್ತುಗಳು ಈ ಹೇಳಿಕೆಯಲ್ಲಿ ನಾವು ಯಾವುದೇ ಷರತ್ತುಗಳನ್ನು ಬರೆದಿಲ್ಲ ಆದ್ದರಿಂದ ನೀವು ಕೆಲವು ನಿರ್ದಿಷ್ಟ ಸಾಧನಗಳನ್ನು ಬಳಸಿಕೊಂಡು ಷರತ್ತುಗಳನ್ನು ಸಹ ಹಾಕಬಹುದು ಅಂದರೆ ಆಟೋಕ್ಯಾಡ್ ಅನ್ನು ಬಳಸುವ ಹಾಗೆ ನೀವು ಅದರ ಅಡಿಯಲ್ಲಿ ಕೆಲವು ಷರತ್ತುಗಳನ್ನು ಸಹ ಹಾಕಬಹುದು ಈಗ ಎರಡನೆಯದು ನಿರ್ದಿಷ್ಟಪಡಿಸಿ ವಿನ್ಯಾಸಗೊಳಿಸಿ ಮೇಲ್ವಿಚಾರಣೆ ಮಾಡಿ ಪರೀಕ್ಷಿಸಿ ಮತ್ತು ಮೌಲ್ಯಮಾಪನ ಮಾಡಿ ಇವು ಕ್ರಿಯಾಪದಗಳು ಇಲ್ಲಿ ತಾಂತ್ರಿಕ ವಸ್ತುಗಳೆ೦ದರೆ ನಿವಾಸಗಳು ಸಾರ್ವಜನಿಕ ಕಟ್ಟಡಗಳು ಕೈಗಾರಿಕೆಗಳು ನೀರಾವರಿ ರಚನೆ ಪವರ್ಹೌಸ್ಗಳು ಹೆದ್ದಾರಿಗಳು ರೈಲ್ವೆಗಳು ವಾಯುಮಾರ್ಗಗಳು ಹಡಗುಕಟ್ಟೆಗಳು ಮತ್ತು ಬಂದರುಗಳಿಗೆ ಅಡಿಪಾಯ ಮತ್ತು ಸೂಪರ್ಸ್ಟ್ರಕ್ಚರ್ಗಳು ಹೌದು ಇದು ದೀರ್ಘವಾದ ಪಟ್ಟಿ ಇದರರ್ಥ ಒಂದು ನಿರ್ದಿಷ್ಟ ಪ್ರೋಗ್ರಾಂ ಈ ಅಂಶಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ ಮತ್ತು ಬೇರೆ ಯಾವುದಾದರೂ ಪ್ರೋಗ್ರಾಂನಲ್ಲಿ ನಾನು ಅನೇಕ ತಾಂತ್ರಿಕ ವಸ್ತುಗಳನ್ನು ಸೇರಿಸದಿರಬಹುದು ಮೂರನೆಯದು ಜಲ ಸಂಪನ್ಮೂಲ ಸಂಪನ್ಮೂಲಗಳನ್ನು ವಿಶ್ಲೇಷಿಸಿಸುವುದು ಸುರಕ್ಷಿತ ಮತ್ತು ಖಚಿತವಾದ ಹಿಂಪಡೆಯುವಿಕೆಯನ್ನು ಅಂದಾಜು ಮಾಡಲು ಮತ್ತು ವಿನ್ಯಾಸ ಮತ್ತು ನೀರಿನ ಸಾಗಣೆ ವ್ಯವಸ್ಥೆಗಳನ್ನು ವಿಶ್ಲೇಷಿಸಲು ಜಲವಿಜ್ಞಾನ ವ್ಯವಸ್ಥೆಗಳು ಹೈಡ್ರಾಲಿಕ್ ಯಂತ್ರಗಳು ಮತ್ತು ಉಲ್ಬಣ ವ್ಯವಸ್ಥೆಗಳು ಆದ್ದರಿಂದ ಹೈಡ್ರಾಲಿಕ್ಸ್ನ ಸಂಪೂರ್ಣ ಕ್ಷೇತ್ರವನ್ನು ಸೆರೆಹಿಡಿಯಲಾಗಿದೆ ಮತ್ತು ನಿರ್ದಿಷ್ಟವಾಗಿ ನಿಮ್ಮ ಪ್ರೋಗ್ರಾಂಗೆ ನೀವು ಏನು ಮಾಡಲು ಯೋಜಿಸುತ್ತಿದ್ದೀರಿ ಎಂಬುದನ್ನು ಇಲ್ಲಿ ಸೆರೆಹಿಡಿಯಲಾಗುತ್ತದೆ ಕೊನೆಯದು ಪರಿಸರ ಎಂಜಿನಿಯರಿಂಗ್ ವ್ಯವಸ್ಥೆಗಳನ್ನು ನಿರ್ದಿಷ್ಟಪಡಿಸಿ ಆಯ್ಕೆ ಮಾಡಿ ಮತ್ತು ರೂಪಿಸಿ ನೀವು ನೋಡುವಂತೆ ಸಿವಿಲ್ ಎಂಜಿನಿಯರಿಂಗ್ ಸಾಮಾನ್ಯವಾಗಿ ನಾಲ್ಕರಿಂದ ಐದು ವಿಶೇಷತೆಗಳನ್ನು ಬಳಸುತ್ತದೆ ನೀವು ನಾಲ್ಕಕ್ಕಿಂತ ಹೆಚ್ಚು ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ನಿರ್ದಿಷ್ಟ ಶಾಖೆಯನ್ನು ನಿಜವಾಗಿಯೂ ಪ್ರತಿನಿಧಿಸುವ ಪಿಎಸ್ಒಗಳನ್ನು ಬರೆಯಲು ಪ್ರಯತ್ನಿಸುವಾಗ ರಾಜಿ ಅಗತ್ಯವಿರುತ್ತದೆ ನಾವು ನೋಡಿದ ಸಂಗತಿಯೆಂದರೆ ಪಿಎಸ್ಒಗಳು ಬರೆಯುವಲ್ಲಿ ನಾವು ಒತ್ತು ನೀಡುತ್ತಿರುವ ಷರತ್ತುಗಳು ಈ ಅವಶ್ಯಕತೆ ಪೂರೈಸುತ್ತಿಲ್ಲ ಎಂದು ತೋರುತ್ತಿದೆ ಆದ್ದರಿಂದ ಪಿಇಒ ಹೇಳಿಕೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಮಾತ್ರ ಈ ನಿಯೋಜನೆಯನ್ನು ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ನೀವು ವೈಯಕ್ತಿಕ ಮಟ್ಟದಲ್ಲಿ ನಿಯೋಜನೆಯನ್ನು ಮಾಡಬೇಕು ಆದರೆ ವಾಸ್ತವದಲ್ಲಿ ಈ ನಿಯೋಜನೆಯ ಉತ್ಪನ್ನಗಳನ್ನು ಎಂದಿಗೂ ಅಂತಿಮವೆಂದು ಪರಿಗಣಿಸಬಾರದು ಪಿಇಒಗಳು ಮತ್ತು ಪಿಎಸ್ಒಗಳನ್ನು ವಿಶೇಷವಾಗಿ ಗೊತ್ತುಪಡಿಸಿದ ಸಮಿತಿಗಳು ಸೂಚಿಸಿದಂತೆ ಬರೆಯಬೇಕು ಎಂಬುದನ್ನು ನೆನಪಿನಲ್ಲಿಡಬೇಕು ಮತ್ತು ಅದನ್ನು ಉತ್ತಮವಾಗಿ ದಾಖಲಿಸಬೇಕು ಆದ್ದರಿಂದ ಅವುಗಳನ್ನು ಮೊದಲ ಹಂತದಲ್ಲಿ ಪರಿಗಣಿಸಬಹುದು ವಿಭಾಗ ಮಟ್ಟದಲ್ಲಿ ಅಧ್ಯಾಪಕರ ಗುಂಪು ಒಟ್ಟಿಗೆ ಕುಳಿತು ಈ ಹೇಳಿಕೆಗಳನ್ನು ಸಿದ್ಧಪಡಿಸಬಹುದು ಮತ್ತು ಅದನ್ನು ಮೊದಲ ಆವೃತ್ತಿಯಾಗಿ ಸಮಿತಿಗೆ ಪ್ರಸ್ತುತಪಡಿಸಬಹುದು ಮತ್ತು ಸಮಿತಿಯು ಅದರ ಬಗ್ಗೆ ಚರ್ಚಿಸಬಹುದು ಮತ್ತು ಪಿಇಒ ಹೇಳಿಕೆಗಳನ್ನು ಅಂತಿಮಗೊಳಿಸಬಹುದು ಮುಂದಿನ ಪಠ್ಯ 7 ರಲ್ಲಿ ನೀವು ಕಾರ್ಯಕ್ರಮದ ಪರಿಣಾಮಗಳನ್ನು ನೋಡುತ್ತೀರಿ ಪರಿಣಾಮಗಳು 12 ಆಗಿವೆ ಎಲ್ಲಾ 12 ಕಾರ್ಯಕ್ರಮಗಳನ್ನು ಒಂದೇ ಘಟಕದಲ್ಲಿ ಪರಿಹರಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮುಂದಿನ ಪಠ್ಯದಲ್ಲಿ ನಾವು ಎನ್ ಬಿಎ ಮೊದಲ ಆರು ಪರಿಣಾಮಗಳನ್ನು ಪರಿಹರಿಸಲು ಯಾವ ರೀತಿಯ ಚಟುವಟಿಕೆಗಳು ಅನುಕೂಲವಾಗುತ್ತವೆ ಎಂಬುದನ್ನು ನೋಡಲು ಪ್ರಯತ್ನಿಸುತ್ತೇವೆ ತುಂಬ ಧನ್ಯವಾದಗಳು